ಕಳೆದ ಕೆಲವು ತರಗತಿಗಳಲ್ಲಿ ನಾವು ಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡಿದ್ದೇವೆ ಆದ್ದರಿಂದ ನಾವು ಮೊದಲು ಮೆಟಲ್ ಸೆಮಿಕಂಡಕ್ಟರ್ ಸಂಪರ್ಕವನ್ನು ನೋಡಲು ಪ್ರಾರಂಭಿಸಿದ್ದೇವೆ ನಿಮ್ಮ ಶಾಟ್ಕಿ ಜಂಕ್ಷನ್ ಅಥವಾ ಓಹ್ಮಿಕ್ ಜಂಕ್ಷನ್ ಅನ್ನು ರೂಪಿಸುತ್ತೇವೆ ನಾವು ನಂತರ p n ಜಂಕ್ಷನ್ಗಳನ್ನು ಮತ್ತು ನಂತರ ಅಂತಿಮವಾಗಿ ಟ್ರಾನ್ಸಿಸ್ಟರ್ಗಳನ್ನು ನೋಡಿದ್ದೇವೆ ವಿವಿಧ ರೀತಿಯ ಟ್ರಾನ್ಸಿಸ್ಟರ್ಗಳು ಇರುವುದನ್ನು ನಾವು ನೋಡಿದ್ದೇವೆ ಆದರೆ ನಾವು ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಗಳ ಮೇಲೆ ಗಮನ ಹರಿಸಿದ್ದೇವೆ ಏಕೆಂದರೆ ಇವುಗಳನ್ನು ನಿಮ್ಮ IC ಸರ್ಕ್ಯೂಟ್ಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ ಮುಂದಿನ ಕೆಲವು ತರಗತಿಗಳಲ್ಲಿ ಸಾಧನದ ವಿದ್ಯುತ್ ಗುಣಲಕ್ಷಣಗಳೊಂದಿಗೆ ಬೆಳಕಿನ ಪರಸ್ಪರ ಕ್ರಿಯೆ ಇರುವ ಸಾಧನಗಳನ್ನು ನಾವು ನೋಡಲಿದ್ದೇವೆ ಆದ್ದರಿಂದ ನಾವು ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡಲಿದ್ದೇವೆ ಈ ರೀತಿಯ ಸಾಧನಗಳಲ್ಲಿ ನಾವು ಮೂಲಭೂತವಾಗಿ 2 ವರ್ಗಗಳನ್ನು ಹೊಂದಿದ್ದೇವೆ ಅದರಲ್ಲಿ ನೀವು ಇನ್ಸಿಡೆಂಟ್ ಲೈಟ್ ಅನ್ನು ಹೊಂದಿರುವಿರಿ ಅದು ನಿಮ್ಮ ವಸ್ತುವಿನಲ್ಲಿ ವಾಹಕಗಳನ್ನು ರಚಿಸುತ್ತದೆ ಆದ್ದರಿಂದ ಇದಕ್ಕೆ ಒಂದು ಶ್ರೇಷ್ಠ ಉದಾಹರಣೆಯೆಂದರೆ ಸೌರ ಕೋಶ ಅಲ್ಲಿ ಇನ್ಸಿಡೆಂಟ್ ಸೌರ ವಿಕಿರಣವು ಅನ್ನು ಹೀರಿ ಕರೆಂಟ್ ಅನ್ನು ನೀಡುತ್ತದೆ ನಿಮ್ಮ ಸಾಧನಕ್ಕೆ ನೀವು ಎಲೆಕ್ಟ್ರಾನ್ಗಳು ಅಥವಾ ಹೋಲ್ಗಳನ್ನು ಚುಚ್ಚುವ ಇತರ ಪ್ರಕಾರವನ್ನು ಸಹ ನೀವು ಹೊಂದಿದ್ದೀರಿ ಅದು ನಿಮಗೆ ಬೆಳಕನ್ನು ನೀಡುವ ಸಲುವಾಗಿ ಪುನಃ ಸಂಯೋಜಿಸುತ್ತದೆ ಆದ್ದರಿಂದ ಈ ಉದಾಹರಣೆಯು LED ಲೈಟ್ ಎಮಿಟಿಂಗ್ ಡಯೋಡ್ ಅಥವಾ ಲೇಸರ್ ಆಗಿರುತ್ತದೆ ಆದ್ದರಿಂದ ನಾವು ಈ ಸಾಧನಗಳನ್ನು ನೋಡುವ ಮೊದಲು ವಸ್ತುವಿನೊಂದಿಗೆ ಬೆಳಕಿನ ಪರಸ್ಪರ ಕ್ರಿಯೆಯನ್ನು ನೋಡುವ ಮೂಲಕ ನಾವು ಮೊದಲು ಪ್ರಾರಂಭಿಸೋಣ ಆದ್ದರಿಂದ ನಾವು ನೋಡಲು ಹೋಗುವ ಮೊದಲ ವಿಷಯವೆಂದರೆ ಆಪ್ಟಿಕಲ್ ಹೀರಿಕೊಳ್ಳುವಿಕೆಯ ವಿದ್ಯಮಾನವಾಗಿದೆ ಆದ್ದರಿಂದ ಒಂದು ನಿರ್ದಿಷ್ಟ ಶಕ್ತಿಯ ಬೆಳಕು ಅರೆವಾಹಕದ ಮೇಲೆ ಸಂಭವಿಸಿದಾಗ ಏನಾಗುತ್ತದೆ ಎಂದು ತಿಳಿಯಲು ನಾವು ಬಯಸುತ್ತೇವೆ ಸೆಮಿಕಂಡಕ್ಟರ್ ಸಂದರ್ಭದಲ್ಲಿ ನಾವು ಬ್ಯಾಂಡ್ ಅಂತರದಿಂದ ಸಿಗುವ ಎನರ್ಜಿ ಎಂದು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಅರೆವಾಹಕದ ಬ್ಯಾಂಡ್ ಅಂತರವಾಗಿರುವ Eg ಬೇರೇನೂ ಎಲ್ಲ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವಿನ ಶಕ್ತಿಯ ಅ೦ತರ ಅರೆವಾಹಕವು ಐಡಿಯಲ್ ಎಂದು ನಾವು ಹೇಳಲಿದ್ದೇವೆ ಆದ್ದರಿಂದ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವೆ ಯಾವುದೇ ಶಕ್ತಿಯ ಸ್ಥಿತಿಗಳಿಲ್ಲ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಸೆಮಿಕಂಡಕ್ಟರ್ನಲ್ಲಿ ಕೆಲವು ಎನರ್ಜಿ ಇನ್ಸಿಡೆಂಟ್ ಬೆಳಕನ್ನು ಹೊಂದಿದ್ದರೆ E ಇದು ಬೆಳಕಿನ ಶಕ್ತಿ Eg ಗಿಂತ ಕಡಿಮೆಯಿದ್ದರೆ ಅರೆವಾಹಕವನ್ನು ಪಾರದರ್ಶಕ ಎನ್ನಲಾಗುತ್ತದೆ ಸಹಜವಾಗಿ ನೀವು ಇಂಟರ್ಫೇಸ್ಗಳನ್ನು ಹೊಂದಿರುವಾಗಲೆಲ್ಲಾ ನೀವು ಯಾವಾಗಲೂ ಸ್ಕ್ಯಾಟರಿಂಗ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಮೇಲ್ಮೈಯಿಂದ ಬೆಳಕಿನ ಚದುರುವಿಕೆಯನ್ನು ಹೊಂದಬಹುದು ಅರೆವಾಹಕವು ಪಾಲಿಕ್ರಿಸ್ಟಲಿನ್ ಆಗಿದೆ ನೀವು ವಿವಿಧ ಇಂಟರ್ಫೇಸ್ಗಳಿಂದ ಸ್ಕ್ಯಾಟರಿಂಗ್ ಅನ್ನು ಹೊಂದಬಹುದು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಆಪ್ಟಿಕಲ್ ಹೀರಿಕೊಳ್ಳುವಿಕೆ ಇಲ್ಲ ಮತ್ತೊಂದೆಡೆ E Eg ಆಗ ನಾವು ನಿಮ್ಮ ಅರೆವಾಹಕವು ಅಪಾರದರ್ಶಕವಾಗಿದೆ ಎಂದು ಹೇಳುತ್ತೇವೆ ಅದು ಮೂಲಭೂತವಾಗಿ ಬೆಳಕನ್ನು ಹೀರಿಕೊಳ್ಳುತ್ತದೆ ಈ ವಿಷಯ ಸಂಭವಿಸಿದಾಗ ನೀವು Eg ಗಿಂತ ಹೆಚ್ಚಿನ ಎನರ್ಜಿ ಇನ್ಸಿಡೆಂಟ್ ಬೆಳಕನ್ನು ಹೊಂದಿರುವಾಗ ಮತ್ತು ಬೆಳಕು ಹೀರಿಕೊಳ್ಳಲ್ಪಟ್ಟಾಗ ಅದು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸುತ್ತದೆ ನೀವು ಇದನ್ನು EHP ಎಂದರೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು ಎಂದು ಸಂಕ್ಷಿಪ್ತಗೊಳಿಸಬಹುದು ಆದ್ದರಿಂದ ನೀವು ಕಂಡಕ್ಷನ್ ಬ್ಯಾಂಡ್ ನಲ್ಲಿ ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ಗಳನ್ನು ಮತ್ತು ವೇಲೆನ್ಸ್ ಬ್ಯಾಂಡ್ ನಲ್ಲಿ ಉತ್ಪತ್ತಿಯಾಗುವ ಹೋಲ್ಗಳನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ರಾಜ್ಯಗಳ ಸಾಂದ್ರತೆ ಮತ್ತು ಫೆರ್ಮಿ ಕಾರ್ಯದ ಪರಿಕಲ್ಪನೆಯನ್ನು ಮೊದಲೇ ನೋಡಿದ್ದೀರಿ ಕೋಣೆಯ ಉಷ್ಣಾಂಶದಲ್ಲಿ ಹೆಚ್ಚಿನ ಎಲೆಕ್ಟ್ರಾನ್ಗಳು ಕಂಡಕ್ಷನ್ ಬ್ಯಾಂಡ್ ಅಂಚಿಗೆ ಹತ್ತಿರದಲ್ಲಿವೆ ಮತ್ತು ಹೆಚ್ಚಿನ ಹೋಲ್ಗಳು ವೇಲೆನ್ಸ್ ಬ್ಯಾಂಡ್ ಅಂಚಿಗೆ ಹತ್ತಿರದಲ್ಲಿವೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನಿಮ್ಮ ಎಲೆಕ್ಟ್ರಾನ್ ಸಂಪೂರ್ಣ ಜೋಡಿಗಳನ್ನು ರಚಿಸಿದಾಗ ಅವು ಮೂಲಭೂತವಾಗಿ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ನ ಅಂಚುಗಳಿಗೆ ಥರ್ಮಲೈಸ್ ಆಗುತ್ತವೆ ಆದ್ದರಿಂದ ಸಣ್ಣ ಸ್ಕೀಮ್ಯಾಟಿಕ್ ಅನ್ನು ಚಿತ್ರಿಸುವ ಮೂಲಕ ನಾನು ಇದನ್ನು ವಿವರಿಸುತ್ತೇನೆ ಆದ್ದರಿಂದ ನಾನು ನನ್ನ ಸೆಮಿಕಂಡಕ್ಟರ್ ಅನ್ನು ಹೊಂದಿದ್ದೇನೆ ಅದರಲ್ಲಿ ನಾನು ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅನ್ನು ಗುರುತಿಸುತ್ತೇನೆ Ev ನಿಮ್ಮ ವೇಲೆನ್ಸ್ ಬ್ಯಾಂಡ್ ನ ಮೇಲ್ಭಾಗವಾಗಿದೆ ಮತ್ತು Ec ಕಂಡಕ್ಷನ್ ಬ್ಯಾಂಡ್ ನ ಕೆಳಭಾಗವಾಗಿದೆ ಆದ್ದರಿಂದ ಈ ಅಂತರವು Eg ಆದ್ದರಿಂದ ಈಗ ನಾವು ಅರೆವಾಹಕದ ಮೇಲೆ ಇನ್ಸಿಡೆಂಟ್ ಬೆಳಕನ್ನು ಹೊಂದಿದ್ದೇವೆ ಬೆಳಕಿನ ಶಕ್ತಿಯು Eg ಗಿಂತ ಕಡಿಮೆಯಿದ್ದರೆ ಅದು ಹೀರಲ್ಪಡುವುದಿಲ್ಲ ಆದ್ದರಿಂದ ನಾನು ಶಕ್ತಿಯ ಬೆಳಕನ್ನು ಹೊಂದಿದ್ದರೆ h υ ಅಲ್ಲಿ υ ಆವರ್ತನವು Eg ಗೆ ಸಮಾನವಾಗಿರುತ್ತದೆ ಅಥವಾ Eg ಸ್ವಲ್ಪ ಮೇಲಿರುತ್ತದೆ ಬ್ಯಾಂಡ್ ಅಂತರಕ್ಕೆ ತುಂಬಾ ಹತ್ತಿರದಲ್ಲಿದೆ ಈ ಸಂದರ್ಭದಲ್ಲಿ ಎಲೆಕ್ಟ್ರಾನ್ ವೇಲೆನ್ಸ್ ಬ್ಯಾಂಡ್ ನಿಂದ ಕಂಡಕ್ಷನ್ ಬ್ಯಾಂಡ್ ಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ಎಲೆಕ್ಟ್ರಾನ್ ವೇಲೆನ್ಸ್ ಬ್ಯಾಂಡ್ ನಿಂದ ಕಂಡಕ್ಷನ್ ಬ್ಯಾಂಡ್ ಗೆ ಹೋಗುತ್ತದೆ ಎಲೆಕ್ಟ್ರಾನ್ ಹೋಲ್ ಅನ್ನು ಸೃಷ್ಟಿಸುತ್ತದೆ ಎಂದು ತೋರಿಸುತ್ತೇನೆ ಆದ್ದರಿಂದ ನೀವು ಕಂಡಕ್ಷನ್ ಬ್ಯಾಂಡ್ ನ ಕೆಳಭಾಗದಲ್ಲಿ ಎಲೆಕ್ಟ್ರಾನ್ ಮತ್ತು ವೇಲೆನ್ಸ್ ಬ್ಯಾಂಡ್ನ ಮೇಲ್ಭಾಗದಲ್ಲಿ ಹೋಲ್ ಅನ್ನು ಹೊಂದಿದ್ದೀರಿ ಈಗ hυ Eg ಗಿಂತ ಹೆಚ್ಚಿದ್ದರೆ hυ Eg ಈ ಸಂದರ್ಭದಲ್ಲಿ ಬೆಳಕು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದರೆ ಕೆಲವು ಹೆಚ್ಚುವರಿ ಶಕ್ತಿಯು ಉಳಿದಿದೆ ಎನ್ನಬಹುದು ಆದ್ದರಿಂದ ಈ ಹೆಚ್ಚುವರಿ ಶಕ್ತಿಯು ಎಲೆಕ್ಟ್ರಾನ್ ಮತ್ತು ಕಂಡಕ್ಷನ್ ಬ್ಯಾಂಡ್ ನಲ್ಲಿ ಅಥವಾ ವೇಲೆನ್ಸ್ ಬ್ಯಾಂಡ್ ನಲ್ಲಿರುವ ಹೋಲ್ನಲ್ಲಿ ಅಥವಾ ಎರಡರಲ್ಲೂ ಪ್ರಕಟವಾಗಬಹುದು ಆದರೆ ಈ ಸಂದರ್ಭದಲ್ಲಿ ಎಲೆಕ್ಟ್ರಾನ್ ಅಥವಾ ಹೋಲ್ ಈ ಹೆಚ್ಚುವರಿ ಶಕ್ತಿಯನ್ನು ಥರ್ಮಲೈಸೇಶನ್ ಎಂಬ ಪ್ರಕ್ರಿಯೆಯಿಂದ ಕಳೆದುಕೊಳ್ಳುತ್ತದೆ ಅಲ್ಲಿ ಶಕ್ತಿಯು ಲ್ಯಾಟಿಸ್ಗೆ ಕಳೆದುಹೋಗುತ್ತದೆ ಮತ್ತು ನಂತರ ಅದು ವೇಲೆನ್ಸ್ ಮತ್ತು ಕಂಡಕ್ಷನ್ ಕಂಡಕ್ಷನ್ ಅಂಚಿಗೆ ಹೋಗುತ್ತದೆ ಆದ್ದರಿಂದ ಈ ಹೆಚ್ಚುವರಿ ಶಕ್ತಿಯು ಥರ್ಮಲೈಸೇಶನ್ನಿಂದ ಕಳೆದುಹೋಗುತ್ತದೆ ಅಂದರೆ ಅದು ಕೇವಲ ಲ್ಯಾಟಿಸ್ಗೆ ವರ್ಗಾವಣೆಯಾಗುತ್ತದೆ ಹಾಗಾಗಿ ನಾನು ಇದೇ ರೇಖಾಚಿತ್ರವನ್ನು ಬಳಸುತ್ತೇನೆ ಆದರೆ ಈಗ ನಾನು Eg ಗಿಂತ ಹೆಚ್ಚಿನ hυ ಹೊಂದಿದ್ದೇನೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾನು ವೇಲೆನ್ಸ್ ಬ್ಯಾಂಡ್ ನ ಮೇಲ್ಭಾಗದಲ್ಲಿ ಹೋಲ್ನ್ನು ಹೊಂದಬಹುದು ಆದರೆ ನನ್ನ ಎಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡ್ ನಲ್ಲಿ ಎಲ್ಲೋ ಇರಬಹುದು ಆದರೆ ಈ ಎಲೆಕ್ಟ್ರಾನ್ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಕಂಡಕ್ಷನ್ ಬ್ಯಾಂಡ್ ನ ಕೆಳಭಾಗಕ್ಕೆ ಬರುತ್ತದೆ ಆದ್ದರಿಂದ ನೀವು ವೇಲೆನ್ಸ್ ಬ್ಯಾಂಡ್ ನ ಮೇಲ್ಭಾಗದಲ್ಲಿ ಸಂಪೂರ್ಣ ಪ್ರಾರಂಭಿಸಿ ಏಕೆಂದರೆ hυ Eg ನಿಮ್ಮ ಎಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡ್ ನ ಅಂಚಿಗೆ ಹೋಗುವುದಿಲ್ಲ ಆದರೆ ಕೆಲವು ಹೆಚ್ಚಿನ ಶಕ್ತಿಗೆ ಹೋಗುತ್ತದೆ ಮತ್ತು ಥರ್ಮಲೈಸೇಶನ್ನಿಂದ ಹೆಚ್ಚುವರಿ ಶಕ್ತಿಯು ಕಳೆದುಹೋಗುತ್ತದೆ ನೀವು ಕಂಡಕ್ಷನ್ ಬ್ಯಾಂಡ್ ನ ಅಂಚಿನಲ್ಲಿ ಎಲೆಕ್ಟ್ರಾನ್ ಅನ್ನು ಹೊಂದಿರುವ ಪರಿಸ್ಥಿತಿಯನ್ನು ಸಹ ನೀವು ಹೊಂದಬಹುದು ಮತ್ತು ನೀವು ವಸ್ತುವಿನೊಳಗೆ ಆಳವಾದ ಹೋಲ್ ಅನ್ನು ಹೊಂದಿರುವಿರಿ ಮತ್ತು ಹೋಲ್ವು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ನಂತರ ವೇಲೆನ್ಸ್ ಬ್ಯಾಂಡ್ ನ ಅಂಚಿಗೆ ಹೋಗುತ್ತದೆ ಇದು ಸಹ ಸಾಧ್ಯ ಇದೆ ಆದ್ದರಿಂದ ಗಮನ ಹರಿಸಬೇಕಾದುದು ಏನೆಂದರೆ ಇನ್ಸಿಡೆಂಟ್ ರೇಡಿಯೇಶನ್ ಎನರ್ಜಿ ≥ Eg ಆದಾಗ ನಾವು ಆಪ್ಟಿಕಲ್ ಹೀರಿಕೊಳ್ಳುವಿಕೆಯನ್ನು ಹೊಂದಿರುತ್ತೇವೆ ಸಾಮಾನ್ಯವಾಗಿ hυ Egಇದ್ದಾಗ ನೀವು ಎರಡೂ ಬ್ಯಾಂಡ್ ಗಳ ಅಂಚಿನಲ್ಲಿ ಎಲೆಕ್ಟ್ರಾನ್ ಅನ್ನು ಹೊಂದಿರುತ್ತೀರಿ ಆದರೆ ಅಂಚಿನಲ್ಲಿರುವ ಸ್ಥಿತಿಗಳ ಸಾಂದ್ರತೆಯು 0 ಆಗಿರುತ್ತದೆ ಆದರೆ ನಿಮ್ಮ k T Egಗಿಂತ ಮೇಲಿದ್ದರೆ ಮತ್ತು ಕೋಣೆಯ ಉಷ್ಣಾಂಶದಲ್ಲಿ k T ಕೇವಲ 25 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳು ಇದ್ದಾಗ ನೀವು ದೊಡ್ಡ ಸ್ಥಿತಿಗಳ ಸಾಂದ್ರತೆಯನ್ನು ಹೊಂದಿದ್ದೀರಿ ಎಂದು ನಾವು ಮೊದಲೇ ನೋಡಿದ್ದೇವೆ ಆದ್ದರಿಂದ Egಗಿಂತ ಸ್ವಲ್ಪ ಮೇಲಿರುವ ಮತ್ತು ಅದರ ಹತ್ತಿರವಿರುವ ಶಕ್ತಿಗಳಿಗೆ ಸಹ ನಾವು ಇನ್ನೂ ಆಪ್ಟಿಕಲ್ ಹೀರಿಕೊಳ್ಳುವಿಕೆಯನ್ನು ಹೊಂದಿರುತ್ತೇವೆ I ಎಂಬುದು ಘಟನೆಯ ವಿಕಿರಣದ ತೀವ್ರತೆಯಾಗಿದ್ದರೆ I ಅನ್ನು ವಾಟ್ಸ್ ಪರ್ ಯೂನಿಟ್ ಏರಿಯಾ ಅಥವಾ ವಾಟ್ಸ್ ಪರ್ ಯೂನಿಟ್ ವಾಲ್ಯೂಮ್ಗಳಲ್ಲಿ ನೀಡಬಹುದು ಆದ್ದರಿಂದ ಇದು ವಾಟ್ಸ್ ಪರ್ ಯೂನಿಟ್ ಏರಿಯಾ ಎಂದು ಹೇಳುತ್ತೇನೆ ಅದು ಮಾದರಿಗೆ ತಲುಪಿಸುವ ಶಕ್ತಿಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು hυ ಘಟನೆಯ ವಿಕಿರಣದ ಶಕ್ತಿ ಆಗಿದ್ದರೆ υ ಬೇರೇನೂ ಅಲ್ಲ ಫ್ರೀಕ್ವೆನ್ಸಿ ನಂತರ ಶಕ್ತಿಯನ್ನು hυ ಅಥವಾ hc ಎಂದು ಬರೆಯಿರಿ ಇಲ್ಲಿ ವೇವ್ ಲೆಂಥ್ ಆಗಿದೆ ಆದ್ದರಿಂದ ನೀವು ಫ್ರೀಕ್ವೆನ್ಸಿ ಅಥವಾ ವೇವ್ ಲೆಂಥ್ ಅನ್ನು ತಿಳಿದಿದ್ದರೆ ನೀವು ಶಕ್ತಿಯನ್ನು ಕಂಡುಹಿಡಿಯಬಹುದು ಆದ್ದರಿಂದ hυ ಎಂಬುದು ಇನ್ಸಿಡೆಂಟ್ ವಿಕಿರಣದ ಶಕ್ತಿಯಾಗಿದೆ ಇದು ಸಾಮಾನ್ಯವಾಗಿ ಜೌಲ್ಸ್ ಅಥವಾ ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿರುತ್ತದೆ ನಂತರ ಮೇಲ್ಮೈಯಲ್ಲಿ ನಿಮ್ಮ ಮಾದರಿಯಲ್ಲಿ ಇನ್ಸಿಡೆಂಟ್ ಅಂದರೆ ಫೋಟಾನ್ಗಳ ಸಂಖ್ಯೆ ಆದ್ದರಿಂದ ph ಎಂಬುದು ಫೋಟಾನ್ಗಳ ಸಂಖ್ಯೆ ಏಕೆಂದರೆ ನಿಮ್ಮ ಮಾದರಿಯಲ್ಲಿ ಇನ್ಸಿಡೆಂಟ್ Ihc ಆದ್ದರಿಂದ ಇದರ ಪ್ರಮಾಣ ನಂಬರ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್ ಆಗಿರುತ್ತದೆ ಆದ್ದರಿಂದ s ಸೆಕೆಂಡ್ಗಳಲ್ಲಿದೆ ಚದರಳತೆಯು cm2 ಅಥವಾ m2 ಆಗಿರಬಹುದು ಆದರೆ ಇದು ನಿಮ್ಮ ಮಾದರಿಯಲ್ಲಿ ಇನ್ಸಿಡೆಂಟ್ ಇರುವ ಹಲವಾರು ಫೋಟಾನ್ಗಳು ಮತ್ತೊಮ್ಮೆ ಈ ಫೋಟಾನ್ಗಳು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದರೆ ಅವು ನಿಮ್ಮ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ರಚಿಸಲಿವೆ ಆದ್ದರಿಂದ ಈ ಪ್ರಕ್ರಿಯೆಯು ನೂರು ಪ್ರತಿಶತ ಪರಿಣಾಮಕಾರಿಯಾಗಿರಬಹುದು ಅಂದರೆ ಪ್ರತಿ ಘಟನೆಯ ಫೋಟಾನ್ 1 ಎಲೆಕ್ಟ್ರಾನ್ ಹೋಲ್ ಜೋಡಿಯನ್ನು ಉತ್ಪಾದಿಸುತ್ತದೆ ಅಥವಾ ದಕ್ಷತೆಯು 100 ಕ್ಕಿಂತ ಕಡಿಮೆಯಿರಬಹುದು ಆದ್ದರಿಂದ ನಾವು ವಸ್ತುವಿನ ಮೂಲಕ ಬೆಳಕನ್ನು ಹೀರಿಕೊಳ್ಳುವುದರ ಬಗ್ಗೆ ಮಾತನಾಡಿದ್ದೇವೆ ವಿಶೇಷವಾಗಿ ಅರೆವಾಹಕ ಮತ್ತು ಶಕ್ತಿಯು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಾದಾಗ ಬೆಳಕು ಹೀರಿಕೊಳ್ಳುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಅಬ್ಸೋರ್ಬ್ಷನ್ ಕೊಎಫಿಷಿಯೆಂಟ್ ಎಂಬ ಪದವನ್ನು ಪರಿಚಯಿಸುವ ಮೂಲಕ ನಾವು ಇದನ್ನು ಪ್ರಮಾಣೀಕರಿಸಬಹುದು ಆದ್ದರಿಂದ ನಾವು α ಪದವನ್ನು ವ್ಯಾಖ್ಯಾನಿಸುತ್ತೇವೆ ಅಲ್ಲಿ α ಅನ್ನು ಅಬ್ಸೋರ್ಬ್ಷನ್ ಕೊಎಫಿಷಿಯೆಂಟ್ ಎಂದು ಕರೆಯಲಾಗುತ್ತದೆ ಇದು cm 1 ಅಥವಾ ಉದ್ದದ ವಿಲೋಮ ಘಟಕಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇದು cm 1 ಅಥವಾ m 1 ಆಗಿರಬಹುದು ಮತ್ತು ಇತ್ಯಾದಿ ಆದ್ದರಿಂದ α ಹೀರಿಕೊಳ್ಳುವ ಅಬ್ಸೋರ್ಬ್ಷನ್ ಕೊಎಫಿಷಿಯೆಂಟ್ ಆಗಿದ್ದರೆ ಮತ್ತು ನಂತರ Io ಮೇಲ್ಮೈಯಲ್ಲಿ ಇರುವ ಇನ್ಸಿಡೆಂಟ್ ಇಂಟೆನ್ಸಿಟಿ ಮತ್ತು x ನಿಮ್ಮ ವಸ್ತುವಿನ ಆಳವಾಗಿದೆ ನಂತರ x ಆಳದಲ್ಲಿ I ತೀವ್ರತೆಯು Io exp αx ಆಗಿದೆ ಆದ್ದರಿಂದ ನಿಮ್ಮ ಮಾದರಿಯೊಳಗೆ ನೀವು ಆಳವಾಗಿ ಹೋದಂತೆ ತೀವ್ರತೆಯು ಘಾತೀಯವಾಗಿ ಇಳಿಯುತ್ತದೆ ಇದನ್ನು ಬಿಯರ್ ಲ್ಯಾಂಬರ್ಟ್ ಲಾ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಇನ್ಫ್ರಾ ರೆಡ್ ವಿಕಿರಣ ಅಥವಾ ವಿಸಿಬಲ್ ಲೈಟ್ ಅಥವಾ UV ಅಥವಾ X ರೇ ಗಳನ್ನು ಹೊಂದಿದ್ದರೂ ಇದು ನಿಜವಾಗಿದೆ ಆ ಎಲ್ಲಾ ಸಂದರ್ಭಗಳಲ್ಲಿ ನಾವು ನಿಮ್ಮ ಮಾದರಿಯೊಳಗೆ ಹೋದಂತೆ ತೀವ್ರತೆಯು ಘಾತೀಯವಾಗಿ ಕಡಿಮೆಯಾಗುತ್ತದೆ ಎಂದು ನಾವು ಕಂಡುಕೊಳ್ಳಲಿದ್ದೇವೆ 1 ಉದ್ದದ ಯೂನಿಟ್ಗಳನ್ನು ಪೆನೆಟ್ರೇಶನ್ ಡೆಪ್ತ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ದೂರದಲ್ಲಿ I ಬೇರೆನೂ ಅಲ್ಲ Ioe ಅಂದರೆ 0 37 Io ಅಂದರೆ ನಿಮ್ಮ ತೀವ್ರತೆಯು Io ತೀವ್ರತೆಗಿಂತ 37 ಪ್ರತಿಶತಕ್ಕೆ ಇಳಿದಿದೆ ನಾವು ಇದನ್ನು ವಸ್ತುವಿನ ಬ್ಯಾಂಡ್ ಅಂತರಕ್ಕೆ ಸಂಬಂಧಿಸಬಹುದು ಆದ್ದರಿಂದ α ವಾಸ್ತವವಾಗಿ ಬೆಳಕಿನ ತರಂಗಾಂತರದ ಕಾರ್ಯವಾಗಿದೆ ಏಕೆಂದರೆ ತರಂಗಾಂತರವು ಶಕ್ತಿಗೆ ಸಂಬಂಧಿಸಿದೆ ಮತ್ತು ಶಕ್ತಿಯನ್ನು ನಿಮ್ಮ ಬ್ಯಾಂಡ್ ಅಂತರಕ್ಕೆ ಹೋಲಿಸಬಹುದು ಆದ್ದರಿಂದ ನೀವು ಸೆಮಿಕಂಡಕ್ಟರ್ ಅನ್ನು ನೋಡಿದರೆ α ಚಿಕ್ಕದಾಗಿದೆ ಶಕ್ತಿಯು ಗಿಂತಗಿಂತ ಕೆಳಗಿದ್ದರೆ ಮತ್ತು ನಿಮ್ಮ ಶಕ್ತಿಯು ಬ್ಯಾಂಡ್ ಅಂತರವನ್ನು ಮೀರಿದ ನಂತರ α ದೊಡ್ಡದಾಗುತ್ತದೆ ಶಕ್ತಿಯ ಕಾರ್ಯವಾಗಿ ಹೀರಿಕೊಳ್ಳುವ ಗುಣಾಂಕವನ್ನು ರೂಪಿಸುವ ಮೂಲಕ ನಾವು ಇದನ್ನು ತೋರಿಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನಾನು y ಅಕ್ಷದ ಮೇಲೆ α ಅನ್ನು ಹೊಂದಿದ್ದೇನೆ ಅದು ಪ್ರತಿ ಮೈಕ್ರೋ ಮೀಟರ್ನಲ್ಲಿದೆ ಮತ್ತು ನಾನು ಲಾಗ್ ಸ್ಕೇಲ್ ಅನ್ನು ಬಳಸಲಿದ್ದೇನೆ ಆದ್ದರಿಂದ ನನ್ನ ಬಳಿ 0 1 10 100 ಇದೆ ಈ ಪ್ರಮಾಣವನ್ನು ಸ್ವಲ್ಪ 1000 ತನಕ ವಿಸ್ತರಿಸುತ್ತೇನೆ x ಅಕ್ಷದಲ್ಲಿ ನಾನು ವಿಕಿರಣದ ಶಕ್ತಿಯನ್ನು 0 1 2 3 4 ಮತ್ತು 5 ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿ ಯೋಜಿಸಲಿದ್ದೇನೆ ಆದ್ದರಿಂದ ನಾವು ಸಿಲಿಕಾನ್ನೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಸಿಲಿಕಾನ್ ಪರೋಕ್ಷವಾಗಿ ಬ್ಯಾಂಡ್ ಗ್ಯಾಪ್ ವಸ್ತುವಾಗಿದೆ ಮತ್ತು ಇದು ಬ್ಯಾಂಡ್ ಅಂತರವು ಕೋಣೆಯ ಉಷ್ಣಾಂಶದಲ್ಲಿ ಸುಮಾರು 1 1 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಆದ್ದರಿಂದ 1 1 ಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಅಬ್ಸೋರ್ಬ್ಷನ್ ಕೊಎಫಿಷಿಯೆಂಟ್ ತುಂಬಾ ಚಿಕ್ಕದಾಗಿದೆ ಮತ್ತು ನಂತರ 1 1 ಕ್ಕಿಂತ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ಇದು ಇಲ್ಲಿ ಬ್ಯಾಂಡ್ ಅಂತರವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀವು ಬ್ಯಾಂಡ್ ಅಂತರಕ್ಕಿಂತ ಕೆಳಗೆ ಕಡಿಮೆ ಹೀರಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಮತ್ತು ಅದರ ಮೇಲೆ ಹೆಚ್ಚಿನ ಹೀರಿಕೊಳ್ಳುವಿಕೆಯನ್ನು ಹೊಂದಿರುತ್ತೀರಿ ಗ್ಯಾಲಿಯಮ್ ಆರ್ಸೆನೈಡ್ಗಾಗಿ ನೀವು ಇದೇ ರೀತಿಯ ಚಿತ್ರಣ ಮಾಡಬಹುದು ಸಿಲಿಕಾನ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ ನಡುವಿನ ವ್ಯತ್ಯಾಸವೆಂದರೆ ಸಿಲಿಕಾನ್ ಪರೋಕ್ಷವಾಗಿ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಆಗಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಹಿಂದೆ ನೋಡಿದ್ದೀರಿ ನೀವು ವೇಲೆನ್ಸ್ ಬ್ಯಾಂಡ್ ನಿಂದ ಕಂಡಕ್ಷನ್ ಬ್ಯಾಂಡ್ ಗೆ ಎಲೆಕ್ಟ್ರಾನ್ ಪರಿವರ್ತನೆಯನ್ನು ಬಯಸಿದರೆ ಪರಿವರ್ತನೆಗೆ ಕೆಲವು ಲ್ಯಾಟಿಸ್ ಕಂಪನ ಅಥವಾ ಫೋಟೋನ್ಸ್ಗಳು ಅಗತ್ಯವಿದೆ ಅದಕ್ಕಾಗಿಯೇ ನೀವು ಆರಂಭದಲ್ಲಿ ಸಣ್ಣ ಹೆಚ್ಚಳವನ್ನು ಹೊಂದಿದ್ದೀರಿ ಏಕೆಂದರೆ ಶಕ್ತಿಯು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಾಗಿರುತ್ತದೆ ಗ್ಯಾಲಿಯಮ್ ಆರ್ಸೆನೈಡ್ಗಾಗಿ ಇದೇ ರೀತಿಯ ಕಥಾವಸ್ತುವನ್ನು ಮಾಡಿ ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ 1 4 ಬ್ಯಾಂಡ್ ನೊಂದಿಗೆ ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ ಆರಂಭದಲ್ಲಿ ಶಕ್ತಿಯು 1 4 ಕ್ಕಿಂತ ಕಡಿಮೆ ಇರುವಾಗ ಹೀರಿಕೊಳ್ಳುವ ಗುಣಾಂಕವು ನಿಜವಾಗಿಯೂ ಚಿಕ್ಕದಾಗಿದೆ ಆದರೆ ನಿಮ್ಮ ಶಕ್ತಿಯು ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಾದಾಗ ಅದು ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ಇದು ಗ್ಯಾಲಿಯಂ ಆರ್ಸೆನೈಡ್ ಆಗಿದೆ ಆದ್ದರಿಂದ ಇದು ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ ಆಗಿದೆ ಆದ್ದರಿಂದ ಸಿಲಿಕಾನ್ಗೆ ಹೋಲಿಸಿದರೆ ಹೀರಿಕೊಳ್ಳುವ ಗುಣಾಂಕದ ಏರಿಕೆಯು ಗ್ಯಾಲಿಯಮ್ ಆರ್ಸೆನೈಡ್ಗೆ ನಿಜವಾಗಿಯೂ ಹಠಾತ್ ಆಗಿದೆ ಆದ್ದರಿಂದ ಇಲ್ಲಿಯವರೆಗೆ ನಾವು ಹೀರಿಕೊಳ್ಳುವಿಕೆಯ ಬಗ್ಗೆ ಮಾತನಾಡಿದ್ದೇವೆ ಆದರೆ ಹೋಲ್ ಜೋಡಿಗಳಲ್ಲಿ ನಿಮ್ಮ ಎಲೆಕ್ಟ್ರಾನ್ ಉತ್ಪತ್ತಿಯಾದ ನಂತರ ಅವು ಕ್ರಿಯಾತ್ಮಕವಾಗಿರುತ್ತವೆ ಆದ್ದರಿಂದ ಅವು ಪುನಃ ಸಂಯೋಜಿಸುತ್ತವೆ ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಎಲೆಕ್ಟ್ರಾನ್ ಮತ್ತು ಹೋಲ್ ಅನ್ನು ಪುನಃ ಸಂಯೋಜಿಸಿದಾಗ ಶಕ್ತಿಯು ಬಿಡುಗಡೆಯಾಗುವ ಬಹುಪಾಲು ಪ್ರಬಲ ಕಾರ್ಯವಿಧಾನವು ಫೋಟಾನ್ಗಳು ಅಥವಾ ಬೆಳಕಿನ ರೂಪದಲ್ಲಿರುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ ಮತ್ತು ಹೋಲ್ ಮರುಸಂಯೋಜಿಸಿದ ನಂತರ ನೀವು ಬೆಳಕನ್ನು ಪಡೆಯುತ್ತೀರಿ ಅದರ ತರಂಗಾಂತರವು ವಸ್ತುವಿನ ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಗ್ಯಾಲಿಯಂ ಆರ್ಸೆನೈಡ್ನ ಸಂದರ್ಭದಲ್ಲಿ ಹೊರಬರುವ ಬೆಳಕಿನ ಶಕ್ತಿಯು 1 43 ಆಗಿರುತ್ತದೆ ಪರೋಕ್ಷವಾಗಿ ಬ್ಯಾಂಡ್ ಗ್ಯಾಪ್ ವಸ್ತುವಾಗಿರುವ ಸಿಲಿಕಾನ್ನ ಸಂದರ್ಭದಲ್ಲಿ ಶಾಖದ ಪ್ರಬಲ ಕಾರ್ಯವಿಧಾನದೊಂದಿಗೆ ಮರುಸಂಯೋಜನೆಯು ನಡೆಯುತ್ತದೆ ಆದ್ದರಿಂದ ಶಕ್ತಿಯು ಜಾಲರಿಯಲ್ಲಿ ಲ್ಯಾಟಿಸ್ ಕಂಪನಗಳಾಗಿ ಕಳೆದುಹೋಗುತ್ತದೆ ಆದ್ದರಿಂದ ಇನ್ಸಿಡೆಂಟ್ ಬೆಳಕಿನಿಂದಾಗಿ ಅರೆವಾಹಕದಲ್ಲಿ ಎಲೆಕ್ಟ್ರಾನ್ ಹೋಲ್ ಜೋಡಿಯು ಉತ್ಪತ್ತಿಯಾಗುವ ಕೆಲವು ಸಂಖ್ಯೆಗಳನ್ನು ನಾವು ಈಗ ನೋಡೋಣ ಆದ್ದರಿಂದ n ಟೈಪ್ ಸೆಮಿಕಂಡಕ್ಟರ್ನ ಪ್ರಕರಣವನ್ನು ಪರಿಗಣಿಸಿ ಸರಳತೆಗಾಗಿ ನಾನು ವಸ್ತುವನ್ನು ಸಿಲಿಕಾನ್ ಆಗಿ ತೆಗೆದುಕೊಳ್ಳಲಿದ್ದೇನೆ ನನ್ನ ದಾನಿಗಳ ಸಾಂದ್ರತೆಯು 5 x 101cm3 ಗೆ ಸಮಾನವಾದ n ಮಾದರಿಯ ಸಿಲಿಕಾನ್ ಅನ್ನು ನಾನು ಹೊಂದಿದ್ದೇನೆ ನಾವು ಈ ಸಿಲಿಕಾನ್ ಅನ್ನು ಕೋಣೆಯ ಉಷ್ಣಾಂಶದಲ್ಲಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಆಂತರಿಕ ವಾಹಕ ಸಾಂದ್ರತೆಯು 1010 ಆಗಿದೆ ಆದ್ದರಿಂದ ನೀವು ಸಮತೂಕದಲ್ಲಿ ಅರೆವಾಹಕವನ್ನು ಹೊಂದಿದ್ದರೆ n ಇದು ND ಗೆ ಸಮಾನವಾಗಿರುತ್ತದೆ ಮತ್ತು ಇದು 5 x 1016 ಆಗಿದೆ ಎಂದು ನಮಗೆ ತಿಳಿದಿದೆ p ಕೇವಲ ni2n ಮತ್ತು ನೀವು ಸಂಖ್ಯೆಗಳನ್ನು ಮಾಡಿದರೆ p ಕೇವಲ 2 x 103 ಎಂದಾಗುತ್ತದೆ ಇದು n ಗಿಂತ ಚಿಕ್ಕದಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ np ni2 ಎಂದು ನಮಗೆ ತಿಳಿದಿದೆ ನಿಮ್ಮ ಸಾಮೂಹಿಕ ಕ್ರಿಯೆಯ ನಿಯಮವು ಮಾನ್ಯವಾಗಿದೆ ಆದ್ದರಿಂದ ನಾವು p ನ ಸಾಂದ್ರತೆಯನ್ನು ಮೊದಲ ಸ್ಥಾನದಲ್ಲಿ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಈ n ಮಾದರಿಯ ಸೆಮಿಕಂಡಕ್ಟರ್ನಲ್ಲಿ ನಾನು ಬೆಳಕಿನೊಂದಿಗೆ ಏಕರೂಪವಾಗಿ ಬೆಳಗಿಸಲು ಹೋಗುತ್ತಿದ್ದೇನೆ ಇದರಿಂದ ನಾನು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸುತ್ತೇನೆ ಆದ್ದರಿಂದ ನಾನು ಏಕರೂಪವಾಗಿ ಬೆಳಗಿಸಲು ಹೋಗುತ್ತಿದ್ದೇನೆ ಆದ್ದರಿಂದ ನಾನು ಏಕರೂಪವಾಗಿ ಹೇಳಿದಾಗ ನಾನು ಸಂಪೂರ್ಣ ವಸ್ತುವಿನೊಳಗೆ ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಹೊಂದಿದ್ದೇನೆ ಎಂದರ್ಥ ಅದರೊಳಗಿನ ಗ್ರೇಡಿಯನ್ಸ್ ಬಗ್ಗೆ ನನಗೆ ಚಿಂತೆಯಿಲ್ಲ ನೀವು ಗ್ರೇಡಿಯನ್ಸ್ ಹೊಂದಿದ್ದರೆ ಏನಾಗುತ್ತದೆ ಎಂದು ನಾವು ನಂತರ ನೋಡುತ್ತೇವೆ ಮತ್ತು hυ ಶಕ್ತಿಯು Eg ಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ನಾವು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಹೊಂದಿದ್ದೇವೆ ಆದ್ದರಿಂದ Δn ಮತ್ತು Δp ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳಾಗಿರಲಿ ಮತ್ತು ಇವುಗಳು ಸಮಾನವಾಗಿರುತ್ತದೆ ಏಕೆಂದರೆ ನಿಜವಾಗಿಯೂ ನೀವು ಅದೇ ಸಮಯದಲ್ಲಿ ರಚಿಸಲಾದ ಹೋಲ್ ಜೋಡಿಯಲ್ಲಿ ಎಲೆಕ್ಟ್ರಾನ್ ಅನ್ನು ಹೊಂದಿದ್ದೀರಿ ಆದ್ದರಿಂದ Δn ಮತ್ತು Δp ಹೆಚ್ಚುವರಿ ಎಲೆಕ್ಟ್ರಾನ್ಗಳು ನಾವು ವೀಕ್ ಇಲ್ಯುಮಿನೇಷನ್ ಎಂದು ಕರೆಯುವ ಸ್ಥಿತಿಯನ್ನು ನಾವು ವ್ಯಾಖ್ಯಾನಿಸುತ್ತೇವೆ ಈ ಸಂದರ್ಭದಲ್ಲಿ ಎಲೆಕ್ಟ್ರಾನ್ಗಳಾಗಿರುವ ಹೆಚ್ಚಿನ ಬಹುಪಾಲು ವಾಹಕಗಳು ವಸ್ತುವಿನ ಬಹುಪಾಲು ವಾಹಕ ಸಾಂದ್ರತೆಗಿಂತ ಕಡಿಮೆಯಿರುತ್ತದೆ ಆದ್ದರಿಂದ ಆ Δn n ಅಥವಾ Δn nND ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ನಾವು Δn Δp 5 x 1015 cm3 ಅನ್ನು ತೆಗೆದುಕೊಳ್ಳೋಣ ಇವುಗಳು ಹೆಚ್ಚುವರಿ ಮತ್ತು ಈ ಸಂಖ್ಯೆ ND ಗಿಂತ ಕಡಿಮೆಯಾಗಿದೆ ಆದ್ದರಿಂದ ನೀವು ಇದನ್ನು ಹೊಂದಿದ್ದರೆ ನಿಮ್ಮ ಹೊಸ ಎಲೆಕ್ಟ್ರಾನ್ ಸಾಂದ್ರತೆಯು ಅದನ್ನು n ಪ್ರೈಮ್ ಎಂದು ಕರೆಯೋಣ ಅದು ಹೊಸದು n Δn ಆಗಿದೆ ಆದ್ದರಿಂದ n 5 x 1016 ಹೆಚ್ಚುವರಿ 5 x 1015 ಆದ್ದರಿಂದ ಹೊಸ ಸಾಂದ್ರತೆಯು 5 5 x 1016 ಆಗಿದೆ ಇದು ಸರಿಸುಮಾರು 10 ಹೆಚ್ಚಳವಾಗಿದೆ ಮತ್ತೊಂದೆಡೆ ನಿಮ್ಮ ಹೊಸ ಹೋಲ್ನ ಸಾಂದ್ರತೆ p′ ಇದು p Δn ಆಗಿದೆ ಆದರೆ ನಿಮ್ಮ p ಮೂಲತಃ ತುಂಬಾ ಚಿಕ್ಕದಾಗಿದೆ 2 x 103 ಅಲ್ಲಿ ನೀವು ರಚಿಸಿದ ವಾಹಕಗಳ ಸಂಖ್ಯೆ 1015 ಆಗಿದೆ ಆದ್ದರಿಂದ ಇದು p Δn ಆಗಿದೆ ಅದು Δp ನಂತೆ ಒಂದೇ ಆಗಿರುತ್ತದೆ ಆದ್ದರಿಂದ ಇದು 5 x 1015 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು 12 ಆರ್ಡರ್ಗಳ ಹೆಚ್ಚಳವನ್ನು ಹೊಂದಿದ್ದೀರಿ ಆದ್ದರಿಂದ ಬೆಳಕಿನಿಂದ ಪ್ರಕಾಶದ ಸಂದರ್ಭದಲ್ಲಿ ಹೆಚ್ಚಳವು ಯಾವಾಗಲೂ ಅಲ್ಪಸಂಖ್ಯಾತ ವಾಹಕಗಳಲ್ಲಿ ಇರುತ್ತದೆ ಆದ್ದರಿಂದ ಇದು p ಟೈಪ್ ಸೆಮಿಕಂಡಕ್ಟರ್ ಆಗಿದ್ದರೆ ವಾದವು ರಿವರ್ಸ್ ಆಗುತ್ತಿತ್ತು ಎಲೆಕ್ಟ್ರಾನ್ಗಳ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಎಲೆಕ್ಟ್ರಾನ್ಗಳ ಪ್ರಮಾಣದಲ್ಲಿ ಹೆಚ್ಚಿನ ಹೆಚ್ಚಳವು ಹೋಲ್ಗಳಿಗೆ ಹೋಲಿಸುತ್ತದೆ ಆದ್ದರಿಂದ ಅಲ್ಪಸಂಖ್ಯಾತ ವಾಹಕಗಳಲ್ಲಿ ಯಾವಾಗಲೂ ಹೆಚ್ಚಳ ಕಂಡುಬರುತ್ತದೆ ನಾವು ಬೆಳಕನ್ನು ಆಫ್ ಮಾಡಿದಾಗ ನಾವು ಈ ಎಲ್ಲಾ ಹೆಚ್ಚುವರಿ ವಾಹಕಗಳನ್ನು ಹೊಂದಿದ್ದೇವೆ ಮತ್ತು ನಾವು ಹೆಚ್ಚುವರಿ ವಾಹಕಗಳನ್ನು ಹೊಂದಿರುವಾಗ ನಾವು n′ ಕಂಡುಕೊಳ್ಳುತ್ತೇವೆ p′ ≠ ni2 ಏಕೆಂದರೆ ನಿಮ್ಮ ಸಿಸ್ಟಮ್ ಸಮತೋಲನದಲ್ಲಿಲ್ಲ ಆದ್ದರಿಂದ ಈಗ ನಾನು ನನ್ನ ಬೆಳಕನ್ನು ಆಫ್ ಮಾಡಿದಾಗ ಈ ಎಲ್ಲಾ ಹೆಚ್ಚುವರಿ ವಾಹಕಗಳು ಪುನಃ ಸಂಯೋಜಿಸಲು ಪ್ರಾರಂಭಿಸಬೇಕು ಆದ್ದರಿಂದ ಏಕಾಗ್ರತೆಯ ನಿಜವಾದ ಹೆಚ್ಚಳವು ಹೋಲ್ಗಳಲ್ಲಿದೆ ಆದ್ದರಿಂದ ಈ ಮರುಸಂಯೋಜನೆಯು ಹೋಲ್ಗಳ ಜೀವಿತಾವಧಿಯಿಂದ ನಡೆಸಲ್ಪಡುತ್ತದೆ ಆದ್ದರಿಂದ ಇದು ನಾವು τh ಎಂದು ಕರೆಯುವ ಪ್ರಮಾಣದಿಂದ ನಡೆಸಲ್ಪಡುತ್ತದೆ ಇದು ಅಲ್ಪಸಂಖ್ಯಾತ ವಾಹಕ ಜೀವಿತಾವಧಿಯಾಗಿದೆ ಆದ್ದರಿಂದ τh ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು ಮರುಸಂಯೋಜಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನಿರ್ಧರಿಸುತ್ತದೆ ಆದ್ದರಿಂದ ನಾವು ಸಮತೋಲನ ಪರಿಸ್ಥಿತಿಗೆ ಹಿಂತಿರುಗುತ್ತೇವೆ ಆದ್ದರಿಂದ ಮರುಸಂಯೋಜನೆಗೆ ಕಳೆದುಹೋದ ಮೊತ್ತದಲ್ಲಿ ರಚಿಸಲಾದ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಮೊತ್ತಕ್ಕೆ ಉತ್ಪತ್ತಿಯಾಗುವ ಹೆಚ್ಚುವರಿ ವಾಹಕಗಳನ್ನು ನಾವು ಲಿಂಕ್ ಮಾಡುವ ಸಮೀಕರಣವನ್ನು ಬರೆಯಲು ಸಾಧ್ಯವಿದೆ ಆದ್ದರಿಂದ Δp ಹೆಚ್ಚುವರಿ ಹೋಲ್ಗಳಾಗಿರಲಿ ಆದ್ದರಿಂದ ನಾವು ಇನ್ನೂ ಎನ್ ಟೈಪ್ ಸೆಮಿಕಂಡಕ್ಟರ್ ಅನ್ನು ನೋಡುತ್ತಿದ್ದೇವೆ ಆದರೆ ನೀವು p ಟೈಪ್ ಅನ್ನು ನೋಡುತ್ತಿದ್ದರೆ ಅದು ಕೇವಲ Δn ಆಗಿರುತ್ತದೆ ಆದ್ದರಿಂದ Δp ರಚಿಸಲಾದ ಹೆಚ್ಚುವರಿ ಹೋಲ್ಗಳಾಗಿರಲಿ ಮತ್ತು Gph ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಉತ್ಪಾದನೆಯ ದರವಾಗಿರಲಿ ನಾವು ಅಲ್ಪಸಂಖ್ಯಾತ ಜೀವಿತಾವಧಿ τh ಅನ್ನು ಸಹ ವ್ಯಾಖ್ಯಾನಿಸಿದ್ದೇವೆ ಇದು ನಿಮ್ಮ ಹೋಲ್ನ ಜೀವಿತಾವಧಿಯಾಗಿದೆ ಆದ್ದರಿಂದ ನಾವು dpdt ಅನ್ನು ಲಿಂಕ್ ಮಾಡುವ ಒಂದು ಸಮೀಕರಣವನ್ನು ಬರೆಯಬಹುದು ಇದು ಹೆಚ್ಚುವರಿ ಅಲ್ಪಸಂಖ್ಯಾತ ವಾಹಕಗಳ ಮೇಲೆ ಅಲ್ಪಸಂಖ್ಯಾತ ವಾಹಕಗಳ ಬದಲಾವಣೆಯ ದರವಾಗಿದೆ ಮತ್ತು ಇದು ಎಷ್ಟು ಉತ್ಪತ್ತಿಯಾಗುತ್ತದೆ ಮತ್ತು ಮರುಸಂಯೋಜನೆಯ ಕಾರಣದಿಂದಾಗಿ ಎಷ್ಟು ಹೋಲ್ಗಳು ಕಳೆದುಹೋಗುತ್ತವೆ ಎಂಬುದರ ಅ೦ತರವಾಗಿದೆ ಆದ್ದರಿಂದ ಈ ಪದವು ಅಲ್ಪಸಂಖ್ಯಾತ ವಾಹಕಗಳ ಬದಲಾವಣೆಯ ದರವಾಗಿದೆ ಇದು ಹೊಸ ವಾಹಕಗಳ ಪೀಳಿಗೆಯಾಗಿದೆ ಮತ್ತು ಇದು ಮರುಸಂಯೋಜನೆಯ ಪದವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಒಂದು ಉದಾಹರಣೆಯನ್ನು ಪರಿಗಣಿಸೋಣ ಆದ್ದರಿಂದ ನಾನು ಸಮತೋಲನದಲ್ಲಿ n ಮಾದರಿಯ ಅರೆವಾಹಕವನ್ನು ಹೊಂದಿರುವ ಸಂದರ್ಭವನ್ನು ಪರಿಗಣಿಸಿ ಆದ್ದರಿಂದ ಇದು ಈ ಹೆಚ್ಚುವರಿ ಸಮಯ ನಾನು 0 ಅನ್ನು ಸ್ವಲ್ಪ ಬಲಕ್ಕೆ ಬದಲಾಯಿಸುತ್ತಿದ್ದೇನೆ ಆದ್ದರಿಂದ ನಾವು ವಿಷಯಗಳನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ನೀವು ಸಮತೋಲನದಲ್ಲಿರುವ ವ್ಯವಸ್ಥೆಯನ್ನು ಹೊಂದಿದ್ದೀರಿ 0 ಕ್ಕೆ ಸಮಾನವಾದ ಸಮಯದಲ್ಲಿ ನಾವು ಬೆಳಕನ್ನು ಆನ್ ಮಾಡುತ್ತೇವೆ ಆದ್ದರಿಂದ ನಾವು ಕೆಲವು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ರಚಿಸುತ್ತೇವೆ ನಾವು ಸ್ವಲ್ಪ ಸಮಯದವರೆಗೆ ಬೆಳಕನ್ನು ಆನ್ ಮಾಡಲು ಅವಕಾಶ ಮಾಡಿಕೊಡುತ್ತೇವೆ ಇದರಿಂದಾಗಿ ಸಿಸ್ಟಮ್ ಕೆಲವು ಸ್ಥಿರ ಸ್ಥಿತಿಯನ್ನು ಸಾಧಿಸುತ್ತದೆ ಮತ್ತು toff ಸಮಾನವಾದ ಸಮಯವನ್ನು ಸಾಧಿಸುತ್ತದೆ ನಾವು ಬೆಳಕನ್ನು ಆಫ್ ಮಾಡುತ್ತೇವೆ ಆದ್ದರಿಂದ ನೀವು ಈ ಪ್ರದೇಶದೊಳಗೆ ಮಾತ್ರ ಪ್ರಕಾಶವನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ತಿಳಿದುಕೊಳ್ಳಲು ಬಯಸುವ ಪ್ರಶ್ನೆಯೆಂದರೆ ಈ ಪ್ರಕ್ರಿಯೆಯಲ್ಲಿ ಅಲ್ಪಸಂಖ್ಯಾತ ವಾಹಕದ ಸಾಂದ್ರತೆಗೆ ಏನಾಗುತ್ತದೆ ಆದ್ದರಿಂದ ಬೆಳಕು ಇಲ್ಲದಿದ್ದಾಗ ಆರಂಭದಲ್ಲಿ Pn ಇದು ಕೇವಲ ನಿಮ್ಮ n ಟೈಪ್ ಅರೆವಾಹಕದಲ್ಲಿನ ಹೋಲ್ಗಳ ಸಾಂದ್ರತೆಯಾಗಿದೆ ಇದು ni2ND ಇದು ND ಗಿಂತ ಚಿಕ್ಕದಾಗಿದೆ ಆದ್ದರಿಂದ ಈಗ ನಾನು ಬೆಳಕನ್ನು ಆನ್ ಮಾಡಿದ್ದೇನೆ ಆದ್ದರಿಂದ ನನ್ನ ಸಮಯವು 0 ಕ್ಕಿಂತ ಹೆಚ್ಚಾಗಿರುತ್ತದೆ ಆದರೆ ಅದು ಸ್ವಿಚ್ ಆಫ್ ಆಗುವ ಮೊದಲು ಆದ್ದರಿಂದ ಅದು toff ಆಗುವ ಮೊದಲು ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಈ ಸಮೀಕರಣವನ್ನು dpndt ಎಂದು ಬರೆಯಬಹುದು ಆದ್ದರಿಂದ ನಾನು ಈ ಸಮೀಕರಣವನ್ನು ತೆಗೆದುಕೊಳ್ಳುತ್ತೇನೆ ಇದು Gph pnn ಆದ್ದರಿಂದ ಇದು ಕೇವಲ ಮೊದಲ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣವಾಗಿದೆ ನಾವು ಅದನ್ನು ಸಂಯೋಜಿಸಬಹುದು ಮತ್ತು ಗಡಿಯ ಸ್ಥಿತಿಯು t 0 ΔPn 0 ಆಗಿದೆ ನಿಮ್ಮ ವಸ್ತುವಿನಲ್ಲಿ ಯಾವುದೇ ಹೆಚ್ಚುವರಿ ವಾಹಕಗಳಿಲ್ಲ ಹಾಗಾಗಿ ನಾನು ಈ ΔPn ಅನ್ನು t ಸಮಯದಲ್ಲಿ ಪರಿಹರಿಸಿದರೆ ಮತ್ತು ಈ t 0 ಮತ್ತು toff ನಡುವೆ ಇದ್ದರೆ hGph1 exp⁡ ಹೊರತು ಬೇರೇನೂ ಅಲ್ಲ ಆದ್ದರಿಂದ ಸಿಸ್ಟಮ್ ಸ್ಥಿರ ಸ್ಥಿತಿಯನ್ನು ತಲುಪಿದಾಗ ನಿಮ್ಮ dpndt 0 ಆಗಿದೆ ಆದ್ದರಿಂದ ಸ್ಥಿರ ಸ್ಥಿತಿಯಲ್ಲಿ ಹೋಲ್ಗಳ ಸಾಂದ್ರತೆಯು ಏನೂ ಅಲ್ಲ hGph ಆದ್ದರಿಂದ ಈಗ ನಾನು ನನ್ನ ಬೆಳಕನ್ನು ಆಫ್ ಮಾಡಲಿದ್ದೇನೆ ಏನಾಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಈಗ ನಾನು ಬೆಳಕನ್ನು ಆಫ್ ಮಾಡಲಿದ್ದೇನೆ ಆದ್ದರಿಂದ Gph 0 ಆಗಿದೆ ನಂತರ ಎಲೆಕ್ಟ್ರಾನ್ಗಳು ಅಥವಾ ಹೋಲ್ಗಳ ಯಾವುದೇ ಪೀಳಿಗೆಯಿಲ್ಲ ಸಮೀಕರಣವು ಕಡಿಮೆಯಾಗುತ್ತದೆ ಇದನ್ನು ನಾವು ಮತ್ತೊಮ್ಮೆ ಪರಿಹರಿಸಬಹುದು ಇದು ಮೊದಲ ಕ್ರಮಾಂಕದ ಭೇದಾತ್ಮಕ ಸಮೀಕರಣವಾಗಿದೆ ಆದ್ದರಿಂದ ΔPn ಆದ್ದರಿಂದ toff ನಿಂದ ಆದ್ದರಿಂದ toff ಅಂದರೆ ಲೈಟ್ ಆಫ್ ಆದಾಗ hGphexp⁡ ಆದ್ದರಿಂದ ಈ ಮಾಹಿತಿಯನ್ನು ನಾವು ಒಟ್ಟುಗೂಡಿಸಬಹುದು ಮತ್ತು ಚಿತ್ರಿಸಬಹುದು ಆದ್ದರಿಂದ ಇದು ಸಮಯ ಆದ್ದರಿಂದ ನಾವು ಮೊದಲು ಬೆಳಕನ್ನು ಮರುಸ್ಥಾಪಿಸುತ್ತೇವೆ ಆದ್ದರಿಂದ 0 ಗೆ ಸಮಾನವಾದ ಸಮಯದಲ್ಲಿ ನಾವು ಬೆಳಕನ್ನು ಆನ್ ಮಾಡುತ್ತೇವೆ ಮತ್ತು toff ಸಮನಾಗಿರುತ್ತದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಇದು ನಿಮ್ಮ ಬೆಳಕು ಇದು Gph ಆಗಿದೆ ಆದ್ದರಿಂದ ಹೋಲ್ಗಳ ಸಾಂದ್ರತೆಗೆ ಏನಾಗುತ್ತದೆ ಆರಂಭದಲ್ಲಿ ನೀವು ಬೆಳಕನ್ನು ಆನ್ ಮಾಡಿದಾಗ ನಿಮ್ಮ ಹೋಲ್ನ ಸಾಂದ್ರತೆಯು ಕೇವಲ ಸಮತೋಲನದ ಸಾಂದ್ರತೆಯಾಗಿದೆ ಸಾಂದ್ರತೆಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ ಮತ್ತು ಸ್ಥಿರ ಸ್ಥಿತಿಯನ್ನು ಹೊಂದಿರುವಾಗ ಅದು ಸ್ಥಿರವಾಗಿರುತ್ತದೆ ಈ ಸ್ಥಿರ ಸ್ಥಿತಿಯ ಮೌಲ್ಯವು Gph x h ಆಗಿರುತ್ತದೆ ಮತ್ತು ನಂತರ ನಾನು ಬೆಳಕನ್ನು ಆಫ್ ಮಾಡಿದಾಗ ಅದು ಸ್ಥಿರ ಸ್ಥಿತಿಯನ್ನು ಮರಳಿ ತಲುಪುವವರೆಗೆ ಘಾತೀಯವಾಗಿ ಕೊಳೆಯುತ್ತದೆ ಇಲ್ಲಿಯವರೆಗೆ ನಾವು ಬೆಳಕಿನ ಪರಸ್ಪರ ಕ್ರಿಯೆಯ ಸಂದರ್ಭ ವನ್ನು ನೋಡಿದ್ದೇವೆ ಅಲ್ಲಿ ನೀವು ಏಕರೂಪದ ಪ್ರಕಾಶವನ್ನು ಹೊಂದಿದ್ದೀರಿ ಆದ್ದರಿಂದ ಈ ವಾದವನ್ನು ಸಾಮಾನ್ಯೀಕರಿಸಲು ಸಾಧ್ಯವಿದೆ ಅಲ್ಲಿ ನಾವು ಕೇ೦ದ್ರೀಕರಣದಲ್ಲಿ ವ್ಯತ್ಯಾಸವನ್ನು ಹೊಂದಿದ್ದೇವೆ ವಸ್ತುವಿನ ಆಳದ ಉದ್ದಕ್ಕೂ ಮತ್ತು ಸಮಯದ ಕ್ರಿಯೆಯಾಗಿಯೂ ಸಹ ಆದ್ದರಿಂದ ನಾವು ಇದನ್ನು ನಿರಂತರತೆಯ ಸಮೀಕರಣ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಅದನ್ನು ಮುಂದೆ ನೋಡೋಣ ಆದ್ದರಿಂದ ಇಲ್ಲಿ ನಾವು ವಸ್ತುವಿನೊಂದಿಗೆ ಬೆಳಕಿನ ಪರಸ್ಪರ ಕ್ರಿಯೆಗಾಗಿ ಸಾಮಾನ್ಯೀಕರಿಸಿದ ಸಮೀಕರಣವನ್ನು ಬರೆಯಲು ಬಯಸುತ್ತೇವೆ ಮತ್ತು ಅದು ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳನ್ನು ಹೇಗೆ ಉತ್ಪಾದಿಸುತ್ತದೆ ಆದ್ದರಿಂದ ಸ್ಲ್ಯಾಬ್ನ ಪ್ರಕರಣವನ್ನು ಪರಿಗಣಿಸಿ ಮತ್ತೊಮ್ಮೆ ಸರಳತೆಗಾಗಿ ನಾವು ವಾರದ ಪ್ರಕಾಶದ ಅಡಿಯಲ್ಲಿ n ಮಾದರಿಯ ವಸ್ತುಗಳೊಂದಿಗೆ ವ್ಯವಹರಿಸಲಿದ್ದೇವೆ ಆದ್ದರಿಂದ ನೀವು ಬಹುಪಾಲು ವಾಹಕಗಳಲ್ಲಿನ ಬದಲಾವಣೆಯನ್ನು ನಿರ್ಲಕ್ಷಿಸಬಹುದು ನೀವು ಅಲ್ಪಸಂಖ್ಯಾತ ವಾಹಕಗಳಲ್ಲಿ ಗಮನಾರ್ಹ ಬದಲಾವಣೆಯನ್ನು ಮಾತ್ರ ಬದಲಾಯಿಸಬಹುದು ಆದ್ದರಿಂದ ನಾನು ಈ ವಸ್ತುವಿನ ಒಂದು ಸಣ್ಣ ಭಾಗವನ್ನು ಹೊಂದಿದ್ದೇನೆ ಅದು ಒಂದು ನಿರ್ದಿಷ್ಟ ಆಳದಲ್ಲಿದೆ x ಮತ್ತು ನಂತರ ನಾನು ಒಂದು ಸಣ್ಣ ಹೆಚ್ಚಳವನ್ನು x Δx ಎಂದು ಪರಿಗಣಿಸುತ್ತೇನೆ ಆದ್ದರಿಂದ ಇದು ನಿಮ್ಮ ಒಂದು ಸ್ಲಾಬ್ ನ ಭಾಗವಾಗಿದೆ ಆದ್ದರಿಂದ ಈ ದಿಕ್ಕು ನನ್ನ x ದಿಕ್ಕು ಈ ದಿಕ್ಕು y ದಿಕ್ಕು ಆದ್ದರಿಂದ ನಾನು x ನಲ್ಲಿ ಸಣ್ಣ ಹೆಚ್ಚುತ್ತಿರುವ ಸ್ಲ್ಯಾಬ್ಗೆ ಪ್ರವೇಶಿಸುವ ಹೋಲ್ಗಳ ಕೆಲವು ಫ್ಲಕ್ಸ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ಇದನ್ನು Jh ಎಂದು ಕರೆಯಲಿದ್ದೇನೆ ಇದು ಈ ಸಣ್ಣ ಭಾಗವನ್ನು ಪ್ರವೇಶಿಸುವ ಹೋಲ್ಗಳ ಹರಿವು ಮತ್ತು ನಾನು ಹೊರಡುವ ಫ್ಲಕ್ಸ್ ಅನ್ನು ಹೊಂದಿದ್ದೇನೆ ನಾನು ಅದನ್ನು Jh A ΔJh ಎಂದು ಕರೆಯುತ್ತೇನೆ ಆದ್ದರಿಂದ ಡೆಲ್ಟಾ Jh ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು ಇದು ಧನಾತ್ಮಕವಾಗಿದ್ದರೆ ನಾವು ಈ ಸ್ಲಾಬ್ ಒಳಗೆ ಕೆಲವು ಪೀಳಿಗೆಯ ಹೋಲ್ಗಳನ್ನು ಹೊಂದಿದ್ದೇವೆ ಅದು ನಕಾರಾತ್ಮಕವಾಗಿದ್ದರೆ ನಾವು ಹೋಲ್ಗಳ ನಷ್ಟವನ್ನು ಹೊಂದಿರುತ್ತೇವೆ ನಾವು ಕೆಲವು ಇನ್ಸಿಡೆಂಟ್ ಬೆಳಕಿನ Gph ಅನ್ನು ಹೊಂದಿದ್ದೇವೆ ಇದು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ರಚಿಸುತ್ತದೆ ಮತ್ತು ನಾವು ಹೋಲ್ಗಳಲ್ಲಿ ಎಲೆಕ್ಟ್ರಾನ್ಗಳ ಮರುಸಂಯೋಜನೆಯನ್ನು ಹೊಂದಿರುವ ಪರಿಸ್ಥಿತಿಯನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಹೊಸ ಹೋಲ್ಗಳನ್ನು ಉತ್ಪಾದಿಸುತ್ತದೆ ಮತ್ತು ಮರುಸಂಯೋಜನೆಯು ಮೂಲಭೂತವಾಗಿ ಹೊಸ ಹೋಲ್ಗಳ ನಷ್ಟವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಈ ಭಾಗದೊಳಗೆ ಹೋಲ್ಗಳ ಸಾಂದ್ರತೆಯ ಬದಲಾವಣೆಯ ದರ Δx ಆದ್ದರಿಂದ Δx ಒಳಗೆ ಹೋಲ್ನ ಸಾಂದ್ರತೆಯ ಬದಲಾವಣೆಯ ದರ ಆದ್ದರಿಂದ Δx ಸ್ಲ್ಯಾಬ್ನ ಒಂದು ಸಣ್ಣ ಪ್ರದೇಶವಾಗಿದೆ ಅದು ಬೇರೇನೂ ಅಲ್ಲ 1AΔx ಆದ್ದರಿಂದ A ಎಂಬುದು ಪ್ರದೇಶ ಆದ್ದರಿಂದ A Δx ಸಂಪುಟವಾಗಿದೆ AJhe ಆದ್ದರಿಂದ ΔJh ನೀವು ಪ್ರದೇಶದ ಮೂಲಕ ಹೋಗುವಾಗ ಫ್ಲಕ್ಸ್ನಲ್ಲಿ ಬದಲಾವಣೆಯಾಗಿದೆ ಆದ್ದರಿಂದ A ಮೂಲಭೂತವಾಗಿ ರದ್ದುಗೊಳ್ಳುತ್ತದೆ ಆದ್ದರಿಂದ ಈ ಸಮೀಕರಣದ ಪ್ರಕಾರ ΔJh ಋಣಾತ್ಮಕವಾಗಿದ್ದರೆ ಈ ಸಂಪೂರ್ಣ ವಿಷಯವು ಧನಾತ್ಮಕವಾಗಿರುತ್ತದೆ ಹೋಲ್ನ ಸಾಂದ್ರತೆಯು ಹೆಚ್ಚಾಗುತ್ತದೆ ಮತ್ತೊಂದೆಡೆ ಇದು ಧನಾತ್ಮಕವಾಗಿದ್ದರೆ ಹೋಲ್ನ ಸಾಂದ್ರತೆಯಲ್ಲಿ ಇಳಿಕೆ ಕಂಡುಬರುತ್ತದೆ ಆದ್ದರಿಂದ ಇದು ಹೋಲ್ನ ಸಾಂದ್ರತೆಯ ಬದಲಾವಣೆಯ ದರವನ್ನು ಸೂಚಿಸುತ್ತದೆ ಆದ್ದರಿಂದ ಹೋಲ್ಗಳ ಸಾಂದ್ರತೆಯು ನಿಜವಾಗಿ ಹೇಗೆ ಬದಲಾಗುತ್ತದೆ ಎಂಬುದಕ್ಕೆ ನಾವು ಇದನ್ನು ಸಂಬಂಧಿಸಬಹುದು ಆದ್ದರಿಂದ dPn ಅಥವಾ pt ಬೇರೇನೂ ಅಲ್ಲ 1eJhδx ಆದ್ದರಿಂದ ಈ ಪದವನ್ನು ಇಲ್ಲಿ ಬರೆಯಲಾಗಿದೆ ಮರುಸಂಯೋಜನೆಯ ಕಾರಣ ಕಳೆದುಹೋದ ಹೋಲ್ಗಳ ಅಂತರ ಆದ್ದರಿಂದ pn pno ಇದು ನಿಮ್ಮ ಹೆಚ್ಚುವರಿ ಹೋಲ್ಗಳನ್ನು τh ಉತ್ಪತ್ತಿಯಾಗುವ ಹೋಲ್ Gph ಆಗಿದೆ ಆದ್ದರಿಂದ ಈ ಸಮೀಕರಣವನ್ನು ನಿಮ್ಮ ನಿರಂತರತೆಯ ಸಮೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಲೋಹ ಅಥವಾ ಮಿಶ್ರಲೋಹದೊಳಗಿನ ಅಂಶಗಳ ಪ್ರಸರಣ ಸಂದರ್ಭದಲ್ಲಿ ನೀವು ಬರೆಯುವ ಪ್ರಸರಣ ಸಮೀಕರಣವನ್ನು ಹೋಲುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ p ಎಂಬುದು x ಮತ್ತು ಸಮಯ ಎರಡರ ಕಾರ್ಯವಾಗಿದೆ ಆದ್ದರಿಂದ ಹೋಲ್ಗಳ ಸಾಂದ್ರತೆಯು ಸಮಯದೊಂದಿಗೆ ಬದಲಾಗುತ್ತದೆ ಏಕೆಂದರೆ ನಾವು ಪೀಳಿಗೆ ಮತ್ತು ಮರುಸಂಯೋಜನೆಯನ್ನು ಹೊಂದಿದ್ದೇವೆ ಮತ್ತು ದೂರದಲ್ಲಿಯೂ ಸಹ ಬದಲಾಗುತ್ತದೆ ಏಕೆಂದರೆ ನೀವು ವಸ್ತುವಿನೊಳಗೆ ಕೆಲವು ಫ್ಲಕ್ಸ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಮುಂದುವರಿಕೆ ಸಮೀಕರಣವು ನಾವು ಮೊದಲು ನೋಡಿದ ಯೂನಿಫಾರ್ಮ್ ಇಲ್ಯುಮಿನೇಷನ್ ಎಂದು ಯೋಚಿಸುವಾಗ ಸಾಮಾನ್ಯೀಕರಿಸಿದ ಸಮೀಕರಣವಾಗಿದೆ ಆದ್ದರಿಂದ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಏಕರೂಪದ ಪ್ರಕಾಶವನ್ನು ಹೊಂದಿದ್ದರೆ ವಸ್ತುವಿನೊಳಗೆ ಯಾವುದೇ ಫ್ಲಕ್ಸ್ ಇರುವುದಿಲ್ಲ ಆದ್ದರಿಂದ τJhτx 0 ಆಗಿದೆ ಆದ್ದರಿಂದ p ಕೇವಲ ಸಮಯದ ಕಾರ್ಯವಾಗಿ ಬದಲಾಗುತ್ತದೆ ಆದ್ದರಿಂದ ನೀವು ಹೊಂದಿರುವ dpdt Gph ph ಆಗಿದೆ ಆದ್ದರಿಂದ ನಾವು ಬರೆದ ಮೂಲ ಸಮೀಕರಣವನ್ನು ನಾವು ಮರಳಿ ಪಡೆಯುತ್ತೇವೆ ಆದ್ದರಿಂದ ಏಕರೂಪದ ಪ್ರಕಾಶವು ಸಾಮಾನ್ಯೀಕೃತ ನಿರಂತರತೆಯ ಸಮೀಕರಣದ ಒಂದು ನಿರ್ದಿಷ್ಟ ಪ್ರಕರಣವಾಗಿದೆ ಆದ್ದರಿಂದ ನಾವು ಇನ್ನೊಂದು ಪ್ರಕರಣವನ್ನು ನೋಡೋಣ ಅಲ್ಲಿ ಏಕರೂಪದ ಪ್ರಕಾಶದ ಬದಲಿಗೆ ನೀವು ಮೇಲ್ಮೈಯಲ್ಲಿ ಪ್ರಕಾಶವನ್ನು ಹೊಂದಿದ್ದೀರಿ ಆದ್ದರಿಂದ ಸ್ಥಿರ ಸ್ಥಿತಿಯ ನಿರಂತರತೆಯ ಸಮೀಕರಣದ ಪ್ರಕರಣವನ್ನು ಪರಿಗಣಿಸಿ ಅಲ್ಲಿ ನಾನು n ಟೈಪ್ ಸೆಮಿಕಂಡಕ್ಟರ್ ಅನ್ನು ಹೊಂದಿದ್ದೇನೆ ನಾನು ಮೇಲ್ಮೈಯಲ್ಲಿ ಮಾತ್ರ ಇನ್ಸಿಡೆಂಟ್ ಬೆಳಕನ್ನು ಹೊಂದಿದ್ದೇನೆ ಯಾವಾಗಲೂ ಕೆಲವು ಹೀರಿಕೊಳ್ಳುವಿಕೆ ಇರುತ್ತದೆ ಆದ್ದರಿಂದ ನಾನು xoನೊಂದಿಗೆ ಬೆಳಕು ಹೀರಿಕೊಳ್ಳುವ ಸಣ್ಣ ಪ್ರದೇಶವನ್ನು ಚಿತ್ರಿಸುತ್ತೇನೆ ಆದ್ದರಿಂದ ಇದು n ಟೈಪ್ ವಸ್ತುವಾಗಿದ್ದರೆ ನಾವು ಹೋಲ್ಗಳ ಕೆಲವು ಹೆಚ್ಚುವರಿ ಸಾಂದ್ರತೆಯನ್ನು ಪಡೆಯಲಿದ್ದೇವೆ ಎಂದು ನಮಗೆ ತಿಳಿದಿದೆ ನಾನು ಹೋಲ್ಗಳನ್ನು ಮಾತ್ರ ತೋರಿಸುತ್ತಿದ್ದೇನೆ ಎಲೆಕ್ಟ್ರಾನ್ಗಳೂ ಇವೆ ಮತ್ತು ಈ ಹೋಲ್ಗಳು ವಸ್ತುವಿನೊಳಗೆ ಮೂಲಭೂತವಾಗಿ ಡಿಫ್ಯೂಸ್ ಆಗುತ್ತವೆ ಆದ್ದರಿಂದ ಇಲ್ಲಿ ಎಲೆಕ್ಟ್ರಾನ್ಗಳೂ ಇವೆ ಆದರೆ ನಾನು ಅಲ್ಪಸಂಖ್ಯಾತ ವಾಹಕಗಳನ್ನು ಮಾತ್ರ ತೋರಿಸುತ್ತಿದ್ದೇನೆ ಆದ್ದರಿಂದ ನೀವು xo ದೂರದಲ್ಲಿ ಮೇಲ್ಮೈಯಲ್ಲಿ ಹೀರಿಕೊಳ್ಳಲ್ಪಟ್ಟ ಇನ್ಸಿಡೆಂಟ್ ಬೆಳಕನ್ನು ಹೊಂದಿದ್ದೀರಿ ಇದು ನಿಮ್ಮ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ರಚಿಸುತ್ತದೆ ಅದು ನಂತರ ವಸ್ತುವಿನ ಮೂಲಕ ದುರ್ಬಲಗೊಳ್ಳುತ್ತದೆ ಆದ್ದರಿಂದ ನಾವು ಈ ವ್ಯವಸ್ಥೆಯನ್ನು ಸ್ಥಿರ ಸ್ಥಿತಿಯಲ್ಲಿ ಪರಿಗಣಿಸುತ್ತಿದ್ದೇವೆ ಆದ್ದರಿಂದ pnt 0 ನಾವು ಮೇಲ್ಮೈಯಲ್ಲಿ ಮಾತ್ರ ಪ್ರಕಾಶದ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಆದ್ದರಿಂದ Gph 0 ಆದ್ದರಿಂದ ನಾವು ಹಿಂತಿರುಗಿ ಮತ್ತು ಈ ನಿರ್ದಿಷ್ಟವಾಗಿ ನಿರಂತರತೆಯ ಸಮೀಕರಣವನ್ನು ಪುನಃ ಬರೆಯಬಹುದು ಸರಳೀಕೃತ Jhx ಸಮೀಕರಣದಲ್ಲಿ ΔPnn ΔPnhಎಂದಾಗುತ್ತದೆ ಆದ್ದರಿಂದ ನೀವು ಹೋಲ್ ಪ್ರವಾಹವನ್ನು ಹೊಂದಿದ್ದೀರಿ ಅದು ಮುಖ್ಯವಾಗಿ ಪ್ರಸರಣದಿಂದಾಗಿ ಹೊಂದಿಸಲ್ಪಟ್ಟಿದೆ ಒಂದು ಸಾಮಾನ್ಯೀಕೃತ ಸಮೀಕರಣವಿದೆ ಇದು ಸಂಪೂರ್ಣ ಹರಿವನ್ನು ಪ್ರಸರಣ ಪ್ರವಾಹ ಮತ್ತು ಡ್ರಿಫ್ಟ್ ಕರೆಂಟ್ ಎರಡಕ್ಕೂ ಸಂಬಂಧಿಸಿದೆ ಆದ್ದರಿಂದ ಸಾಮಾನ್ಯೀಕರಿಸಿದ ಸಮೀಕರಣJh ephx eDhdpdx ಆಗಿದೆ ಆದ್ದರಿಂದ ಮೊದಲ ಪದವು ವಿದ್ಯುತ್ ಕ್ಷೇತ್ರದೊಳಗಿನ ಹೋಲ್ಗಳ ದಿಕ್ಚ್ಯುತಿಯಿಂದಾಗಿ ಎರಡನೆಯ ಪದವು ಪ್ರಸರಣದಿಂದಾಗಿ ನಾವು ಡ್ರಿಫ್ಟ್ ಪ್ರವಾಹವನ್ನು ನಿರ್ಲಕ್ಷಿಸಿದರೆ ಈ ಭಾಗವನ್ನು ನಾವು ನಿರ್ಲಕ್ಷಿಸುತ್ತೇವೆ ನಾವು ಈ ಫ್ಲಕ್ಸ್ ಅನ್ನು ಈ ಸಮೀಕರಣಕ್ಕೆ ಸಮೀಕರಿಸಬಹುದು ಆದ್ದರಿಂದ ನಾವು ಪಡೆಯುವದನ್ನು ಪ್ರತ್ಯೇಕಿಸಿದಾಗ Jhδx ಸಮೀಕರಣವು Dh ಎಂದಾಗುತ್ತದೆ ಆದ್ದರಿಂದ ದುರ್ಬಲ ಪ್ರಕಾಶಕ್ಕಾಗಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಈ ಉದ್ದಕ್ಕೂ ಹೋದಂತೆ ಹೋಲ್ಗಳ ಸಾಂದ್ರತೆಯ ಬದಲಾವಣೆಗೆ ಸಮೀಕರಣವನ್ನು ಬರೆಯಬಹುದು ಆದ್ದರಿಂದ ನಾನು ಇದನ್ನು x ಎಂದು ಗುರುತಿಸುತ್ತೇನೆ ಆದ್ದರಿಂದ ΔPn ΔPno ಆಗಿರುತ್ತದೆ ಈ ಮೇಲ್ಮೈ ಸಮಯದಲ್ಲಿ exp ನಲ್ಲಿಇದರಿಂದ ಎಲೆಕ್ಟ್ರಾನ್ ಹೋಲ್ ಕ್ಯಾರಿಯರ್ಗಳು ಉತ್ಪತ್ತಿಯಾಗುತ್ತವೆ ಆದ್ದರಿಂದ Lh ಅನ್ನು ಪ್ರಸರಣ ಉದ್ದ ಎಂದು ಕರೆಯಲಾಗುತ್ತದೆ ಇದು ಕೇವಲ ಪ್ರಸರಣ ಗುಣಾಂಕದ ಬಾರಿ ಮರುಸಂಯೋಜನೆಯ ಸಮಯವಾಗಿದೆ ಆದ್ದರಿಂದ Lh ಎಂಬುದು ಪ್ರಸರಣ ಉದ್ದವಾಗಿದೆ ಆದ್ದರಿಂದ ಮೇಲ್ಮೈಯಲ್ಲಿ ಉತ್ಪತ್ತಿಯಾಗುವ ವಾಹಕಗಳ ಸಂಖ್ಯೆ ΔPno xo Gph hDh ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಿಮ್ಮ ಬೆಳಕನ್ನು ಹೀರಿಕೊಳ್ಳುವ xo ಪ್ರದೇಶದಲ್ಲಿ ಎಷ್ಟು ವಾಹಕಗಳು ಉತ್ಪತ್ತಿಯಾಗುತ್ತವೆ ಎಂಬುದಕ್ಕೆ ಸಂಬಂಧಿಸಿದೆ ಆದ್ದರಿಂದ ನಾವು ಎಲೆಕ್ಟ್ರಾನ್ಗಳಿಗೆ ಇದೇ ರೀತಿಯ ಸಮೀಕರಣವನ್ನು ಬರೆಯಬಹುದು ಮತ್ತು ನಂತರ ಈ ವಾಹಕ ಸಾಂದ್ರತೆಯು ದೂರದ ಕಾರ್ಯವಾಗಿ ಹೇಗೆ ಹೋಗುತ್ತದೆ ಎಂಬುದನ್ನು ನಾವು ಯೋಜಿಸಬಹುದು ಎಲೆಕ್ಟ್ರಾನ್ಗಳಿಗೆ ನೀವು ಇದೇ ರೀತಿಯ ಸಮೀಕರಣವನ್ನು ಬರೆಯಬಹುದು Δn ಇದು ನಿಮ್ಮ ಉತ್ಪತ್ತಿಯಾದ ಹೆಚ್ಚುವರಿ ಎಲೆಕ್ಟ್ರಾನ್ಗಳು nnexp⁡ ಅಲ್ಲಿ Le ಎಂಬುದು ಎಲೆಕ್ಟ್ರಾನ್ಗಳ ಪ್ರಸರಣ ಉದ್ದವಾಗಿದೆ ಆದ್ದರಿಂದ Δnno ನಿಂದ ಮೇಲ್ಮೈಯಲ್ಲಿ ಉತ್ಪತ್ತಿಯಾಗುವ ಹೋಲ್ಗಳ ಸಂಖ್ಯೆಯಾದ Δpno ಇದು DeDh ಹೊರತು ಬೇರೇನೂ ಅಲ್ಲ ಆದ್ದರಿಂದ nno ಇದುxoGphhDeಆಗಿದೆ ಆದ್ದರಿಂದ ಬಹುಪಾಲು ವಾಹಕಗಳ ಸಂದರ್ಭದಲ್ಲಿ ನೀವು ಈ ಹೆಚ್ಚುವರಿ ಸಾಂದ್ರತೆಗಳನ್ನು ದೂರದ ಕ್ರಿಯೆಯಾಗಿ ಮತ್ತೆ ರೂಪಿಸಿದರೆ ಕೇ೦ದ್ರೀಕರಣ ದ ಬದಲಾವಣೆಯು ಹೆಚ್ಚಿಲ್ಲ ಆದ್ದರಿಂದ ಇದು nno ವಸ್ತುವಿನೊಳಗೆ ದೂರ ಹೋಗುತ್ತದೆ ಮತ್ತೊಂದೆಡೆ ನಿಮ್ಮ ಅಲ್ಪಸಂಖ್ಯಾತ ವಾಹಕಗಳಿಗೆ ಈ ಇಳಿಜಾರು ಹೆಚ್ಚು ಆದ್ದರಿಂದ ನೀವು ಮೇಲ್ಮೈಯಲ್ಲಿ ಪ್ರಕಾಶವನ್ನು ಹೊಂದಿರುವಾಗ ಇದು ಸಂಭವಿಸುತ್ತದೆ ನೀವು ಹೋಲ್ನ ಜೋಡಿಯಲ್ಲಿ ಎಲೆಕ್ಟ್ರಾನ್ ಅನ್ನು ರಚಿಸಿದ್ದೀರಿ ಅದು ನಿಮಗೆ ಪ್ರಸರಣ ಪ್ರವಾಹವನ್ನು ನೀಡುವ ಸಲುವಾಗಿ ವಸ್ತುವಿನೊಳಗೆ ಹರಡುತ್ತದೆ ಆದ್ದರಿಂದ ಇಂದು ನಾವು ಅರೆವಾಹಕ ವಸ್ತುಗಳೊಂದಿಗೆ ಬೆಳಕಿನ ಪರಸ್ಪರ ಕ್ರಿಯೆಯ ಕೆಲವು ಅಂಶಗಳನ್ನು ನೋಡಿದ್ದೇವೆ ಆದ್ದರಿಂದ ಮುಂದಿನ ತರಗತಿಯನ್ನು ಪ್ರಾರಂಭಿಸಿ ನಾವು ಎಲೆಕ್ಟ್ರಾನಿಕ್ ವಸ್ತುಗಳ ಸಂದರ್ಭದಲ್ಲಿ ಇದನ್ನು ಎಲ್ಲಿ ಬಳಸಬಹುದು ಎಂಬುದಕ್ಕೆ ಕೆಲವು ಸಾಧನಗಳು ಮತ್ತು ಉದಾಹರಣೆಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ